ಆಯಸ್ಕಾಂತೀಯ ಕ್ಷೇತ್ರದಲ್ಲಿ ಸಂಗ್ರಹವಾಗಿರುವ ಶಕ್ತಿ II ಪರಿಹರಿಸಿದ ಉದಾಹರಣೆಗಳು ಆಯಸ್ಕಾಂತೀಯ ಕ್ಷೇತ್ರ B ಯಲ್ಲಿನ ಶಕ್ತಿಯ ಸಾಂದ್ರತೆಯನ್ನು 120B2 ಎಂದು ನೀಡಲಾಗಿದೆ ಎಂದು ನಾವು ಕಲಿತಿದ್ದೇವೆ ಈಗ ನಾವು ಕೆಲವು ಉದಾಹರಣೆಗಳನ್ನು ನೋಡಲು ಇದನ್ನು ಬಳಸೋಣ ಆದ್ದರಿಂದ ಉದಾಹರಣೆಗೆ ಒಂದು ನಾನು ಪ್ರತಿ ಯೂನಿಟ್ ಉದ್ದಕ್ಕೆ n ತಿರುವುಗಳನ್ನು ಹೊಂದಿರುವ ಉದ್ದವಾದ ಸೊಲೆನಾಯ್ಡ್ ಅನ್ನು ತೆಗೆದುಕೊಳ್ಳುತ್ತೇನೆ ಆದ್ದರಿಂದ ಇದು ಕರೆಂಟ್ I ಅನ್ನು ಒಯ್ಯುತ್ತದೆ ಮತ್ತು ಇದು ಪ್ರತಿ ಯೂನಿಟ್ ಉದ್ದಕ್ಕೆ n ತಿರುವುಗಳನ್ನು ಹೊಂದಿದೆ ಮತ್ತು ಇದು ಕರೆಂಟ್ I ಅನ್ನು ಒಯ್ಯುತ್ತದೆ ಆದ್ದರಿಂದ ಇಲ್ಲಿ ಕಾಂತೀಯ ಕ್ಷೇತ್ರವನ್ನು ಸ್ಥಾಪಿಸಲಾಗಿದೆ b ನಂತರ ಶಕ್ತಿಯು 120B2 ಇರುತ್ತದೆ ಇದು ಒಂದು ಸೊಲೀನಾಯ್ಡ್ನಲ್ಲಿನ ಶಕ್ತಿಯ ಸಾಂದ್ರತೆ b ಆಗಿದೆ ಇದು 1200nI2 ಆಗಿರುವುದು ಏನೆಂದು ನನಗೆ ತಿಳಿದಿದೆ ಮತ್ತು ಶಕ್ತಿ ಸಾಂದ್ರತೆಯನ್ನು 0n2I22 ಎಂದು ನೀಡಲಾಗಿದೆ ಶಕ್ತಿಯ ಸಾಂದ್ರತೆ 120B21200nI20n2I22 ಶೇಖರಿಸಿಡಲಾದ ಶಕ್ತಿಯ ಪ್ರತಿ ಯೂನಿಟ್ ಉದ್ದಕ್ಕೆ ಇದು ಅರ್ಥಪೂರ್ಣವಾಗಿದೆಯೆಂದು ನೋಡೋಣ ಆದ್ದರಿಂದ ವಿಭಾಗದ ವಿಸ್ತೀರ್ಣವನ್ನು ನಾವು ಅದನ್ನು a ಯುನಿಟ್ ಉದ್ದ ಎಂದು ಕರೆಯೋಣ ಅದು ಪರಿಮಾಣಕ್ಕೆ ಹೋಗುತ್ತದೆ ಆದ್ದರಿಂದ ಪ್ರತಿ ಯೂನಿಟ್ ಉದ್ದಕ್ಕೆ ಶೇಖರಿಸಲಾದ ಶಕ್ತಿಯು ಅಡ್ಡ ವಿಭಾಗದ ವಿಸ್ತೀರ್ಣ a0n2I22 ಆದ್ದರಿಂದ ಪ್ರತಿ ಯುನಿಟ್ ಉದ್ದಕ್ಕೆ ಶೇಖರಿಸಲಾದ ಶಕ್ತಿಯುa0n2I22 ಇದು 12LI2 ಸಮನಾಗಿರಬೇಕು ಇದು ಪ್ರತಿ ಯೂನಿಟ್ ಉದ್ದದ ಇಂಡಕ್ಟನ್ಸ್ ಆಗಿದೆ a0n2I2212LI2 ಅಥವಾ La0n2 ಪ್ರತಿ ಯೂನಿಟ್ ಉದ್ದದಲ್ಲಿನ ಸೊಲೆನಾಯ್ಡ್ ಗೆ ಇದು ಅರ್ಥಪೂರ್ಣವಾಗಿದೆ ಇಂಡಕ್ಟನ್ಸ್ ಈ ಎಲ್ಲಾ n ತಿರುವುಗಳ ಮೂಲಕ ಹಾದುಹೋಗುವ I ಟೋಟಲ್ ಫ್ಲಕ್ಸ್ ಆಗಿರುತ್ತದೆ ಇದು n a n 0II ಆಗಿರುತ್ತದೆ ಆದರೆ ಕ್ಷೇತ್ರವು a0n2 ಆಗಿರುತ್ತದೆ ಆದ್ದರಿಂದ ಇಂಡಕ್ಟನ್ಸ್ ವಿಧಾನದ ಮೂಲಕ ಇಂಡಕ್ಟನ್ಸ್ ನೊಂದಿಗೆ ಹೇಗೆ ಹೊಂದಾಣಿಕೆಯಾಗುತ್ತದೆಯೋ ಅದೇ ರೀತಿ b ಯ ಶಕ್ತಿಯ ಸಾಂದ್ರತೆಯಿಂದ ಲೆಕ್ಕಾಚಾರ ಮಾಡಲಾದ ಶಕ್ತಿಯು ಹೇಗೆ ಒಂದೇ ಆಗಿರುತ್ತದೆ ಎಂಬುದನ್ನು ನಾವು ನೋಡಿರುವ ಒಂದು ಉದಾಹರಣೆಯಾಗಿದೆ ನಿಮಗೆ ಆಶ್ಚರ್ಯವಾಗಬಾರದು ಏಕೆಂದರೆ ಎಲ್ಲಾ ನಂತರ ನಾವು ಆ ಸೂತ್ರವನ್ನು ಇಂಡಕ್ಟನ್ಸ್ ಫಾರ್ಮುಲಾದಿಂದ ಪ್ರಾರಂಭಿಸಿದ್ದೇವೆ ಮುಂದಿನ ಉದಾಹರಣೆಯಲ್ಲಿ ನಾನು ಶೆಲ್ನಲ್ಲಿ ಸುತ್ತುವರಿದ ಪ್ರಸ್ತುತ ಸಾಗಿಸುವ ತಂತಿಯನ್ನು ತೆಗೆದುಕೊಳ್ಳುತ್ತೇನೆ ಅದರ ಮೂಲಕ ಕರೆಂಟ್ ಹಿಂತಿರುಗುತ್ತದೆ ಇದೀಗ ಗಣಿತದ ತೊಂದರೆಗಳಿಂದ ನನ್ನನ್ನು ರಕ್ಷಿಸಿಕೊಳ್ಳಲು ನಾನು ಈ ತಂತಿಯನ್ನು ತ್ರಿಜ್ಯವನ್ನು ಹೊಂದಿರುವಂತೆ ಮತ್ತು ಟೊಳ್ಳಾಗಿದ್ದು ತಂತಿಯ ಮೇಲ್ಮೈಯಲ್ಲಿ ಮಾತ್ರ ವಿದ್ಯುತ್ ಹರಿಯುವಂತೆ ತೆಗೆದುಕೊಳ್ಳುತ್ತೇನೆ ಆದ್ದರಿಂದ ಏನೂ ಇಲ್ಲದ ಒಳಗೆ ಮೇಲ್ಮೈಯಲ್ಲಿ ಕರೆಂಟ್ ಹರಿಯುತ್ತದೆ ಆದ್ದರಿಂದ ಈ ತ್ರಿಜ್ಯವು a ಆಗಿರುತ್ತದೆ ಮತ್ತು ಆಂಪಿಯರ್ನAmpere's ನಿಯಮದ ಪ್ರಕಾರ B0I2πr B ಕ್ಷೇತ್ರವು ಈ ರೀತಿ ವೃತ್ತಾಕಾರವಾಗಿದೆ ಆದ್ದರಿಂದ ಶಕ್ತಿಯ ಸಂಗ್ರಹಿತ ಶಕ್ತಿಯ ಸಾಂದ್ರತೆಯು 12002I242r20I282r2 ಸಮಾನವಾಗಿರುತ್ತದೆ ಪ್ರತಿ ಯೂನಿಟ್ ಉದ್ದಕ್ಕೆ ಶಕ್ತಿಯನ್ನು ಸಂಗ್ರಹಿಸಲಾಗಿದೆ ಎಂದು ನಾನು ಲೆಕ್ಕಾಚಾರ ಮಾಡಲು ಬಯಸಿದರೆ ಪ್ರತಿ ಯೂನಿಟ್ ಉದ್ದಕ್ಕೆ ಶೇಖರಿಸಲಾದ ಶಕ್ತಿಯನ್ನು 0I282ab2πrdrr20I24πlnba ಎಂದು ಬರೆಯಲಾಗಿದೆ ವ್ಯಾಖ್ಯಾನದ ಪ್ರಕಾರ 12LI20I24πlnbaL02πlnba ಆಗಿದೆ ಈ ವೈರ್ ನಲ್ಲಿ ಕರೆಂಟ್ I ಮತ್ತು ಹೊರಭಾಗವನ್ನು ಹೊತ್ತೊಯ್ಯುವ ಈ ವೈರ್ನಲ್ಲಿ ಮತ್ತೊಮ್ಮೆ ಅದು ಅರ್ಥವಾಗಿದೆಯೇ ಎಂದು ನೋಡೋಣ ಮತ್ತು ಅದು ಹಿಂತಿರುಗುತ್ತಿದೆ ಎಂದು ನೋಡೋಣ ಮತ್ತು ಈ ಬಾರಿ abB dr02πIabdrr02π ln ba ILI L02πlnba ನಾನು ಇಂಡಕ್ಟನ್ಸ್ ನಲ್ಲಿ ಪಡೆಯುತ್ತಿದ್ದೇನೆ ಮತ್ತು ನಂತರ ಅವುಗಳನ್ನು ಹೊಂದಿಸಲು ಪ್ರಯತ್ನಿಸುತ್ತಿದ್ದೇನೆ ಅದರಿಂದ ನಾನು ಶಕ್ತಿಯನ್ನು ಹೇಗೆ ಲೆಕ್ಕಾಚಾರ ಮಾಡುತ್ತಿದ್ದೇನೆ ಎಂದು ನೀವು ಆಶ್ಚರ್ಯ ಪಡಬಹುದು ಮುಂದಿನ ಉದಾಹರಣೆಯಲ್ಲಿ ನಾವು ಅದರ ಪ್ರಾಮುಖ್ಯತೆಯನ್ನು ತೋರಿಸುತ್ತೇವೆ ಮುಂದಿನ ಉದಾಹರಣೆಯಲ್ಲಿ ನಾನು ಡಿಸ್ಟ್ರಿಸ್ಟ್ರಿಡ್ ಕರೆಂಟ್ ಎಂದು ಕರೆಯುವದನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಇದರಲ್ಲಿ ನಾವು ಏನು ಮಾಡುತ್ತೇವೆ ಅದು ಘನವಾಗಿರುವ ತಂತಿಯನ್ನು ತೆಗೆದುಕೊಳ್ಳುತ್ತದೆ ಮತ್ತು ಅದು ಕರೆಂಟ್ I ಅನ್ನು ಒಯ್ಯುತ್ತದೆ ತಂತಿ ಆದ್ದರಿಂದ ಈ ಹೊರ ಕವಚದ ಮೂಲಕ ಕರೆಂಟ್ ಹಿಂತಿರುಗುತ್ತದೆ ಈ ತಂತಿಯೊಳಗಿನ ಕಾಂತಕ್ಷೇತ್ರವನ್ನು ಮತ್ತು ಅದರಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು ಲೆಕ್ಕಾಚಾರ ಮಾಡೋಣ ಕರೆಂಟ್ ಸಂಪೂರ್ಣ ತಂತಿಯ ಮೇಲೆ ಸಮವಾಗಿ ವಿತರಿಸಲ್ಪಟ್ಟಿದೆ ಎಂದು ಊಹಿಸಿ ಈ ತ್ರಿಜ್ಯವು a ಆಗಿರಲಿ ನಂತರ ಆಂಪಿಯರ್ ನಿಯಮದ ಪ್ರಕಾರ ನಾನು ತಂತಿಯ ಅಕ್ಷದಿಂದ r ದೂರದಲ್ಲಿ ಕಾಂತೀಯ ಕ್ಷೇತ್ರವನ್ನು ಲೆಕ್ಕಾಚಾರ ಮಾಡಿದರೆ B r ಆದ್ದರಿಂದ ತಂತಿಯೊಳಗಿನ ಕ್ಷೇತ್ರವು ರೇಖೀಯವಾಗಿ a ವರೆಗೆ ಹೆಚ್ಚುತ್ತಿದೆ ಮತ್ತು ನಂತರ ಅದು 0 ಆಗುತ್ತದೆ ಏಕೆಂದರೆ ಹೊರಗಿನ ನಿವ್ವಳ ಕರೆಂಟ್ 0 ಅನ್ನು ಸುತ್ತುವರೆದಿದೆ ಪ್ರತಿ ಯೂನಿಟ್ ಪರಿಮಾಣಕ್ಕೆ ಶಕ್ತಿಯ ಸಂಗ್ರಹಿತ ಶಕ್ತಿ 12002r242a4082a4r2 ಪರಿಮಾಣಕ್ಕೆ ಶಕ್ತಿಯ ಸಂಗ್ರಹಿತ ಶಕ್ತಿ 0a082a4r2 2πrdr ನಾವು ಲೆಕ್ಕ ಮಾಡಿದಾಗ W0a0r2I282a4 2πrdr016πI2 016πI212LI2 or L08πlength ನಾವು ಯಾವ ಉತ್ತರವನ್ನು ಪಡೆಯುತ್ತೇವೆ ಎಂಬುದನ್ನು ನೋಡೋಣ ನಂತರ ನಾನು ಆ ಸಂದರ್ಭದಲ್ಲಿ ನಾನು ಪಡೆಯುವ ಉತ್ತರವನ್ನು ಈ ತಂತಿಯನ್ನು ತೆಗೆದುಕೊಳ್ಳೋಣ ಇದರಲ್ಲಿ ಕಾಂತಕ್ಷೇತ್ರದ ರೇಖೆಗಳು ಸುತ್ತುತ್ತಿವೆ ಮತ್ತು b ನೀವು ಈಗಾಗಲೇ I ದಿಕ್ಕನ್ನು ಲೆಕ್ಕ ಹಾಕಿದ್ದೀರಿ ಇದು 04 π I ಮತ್ತು ನಾನು ಇದನ್ನು l ಗೆ ಸಮೀಕರಿಸಿದರೆ ನಾನು 04 π ಗೆ ಸಮನಾಗಿರುತ್ತದೆ ಅದು ಸರಿಯಾಗಿದೆ ಹಿಂದಿನ ಉತ್ತರವು 08 π ಆಗಿತ್ತು ಈ ಬಾರಿ 04 π ಪಡೆಯುತ್ತದೆ ಏಕೆಂದರೆ ಈ ಸಂದರ್ಭದಲ್ಲಿ ಏನಾಗುತ್ತಿದೆ ಎಂದರೆ ಕರೆಂಟ್ ವಿತರಿಸಲಾಗುತ್ತದೆ ಮತ್ತು ಆದ್ದರಿಂದ ಫ್ಲಕ್ಸ್ ಅನೇಕ ವಿಭಿನ್ನ ಪ್ರವಾಹಗಳಿಂದ ಉಂಟಾಗುತ್ತದೆ ಮತ್ತು ಫ್ಲಕ್ಸ್ ಲಿಂಕೇಜ್ ವಿಧಾನ ಎಂದು ಕರೆಯಲ್ಪಡುವ ಯಾವುದನ್ನಾದರೂ ಬಳಸಬೇಕಾಗುತ್ತದೆ ಇದರಲ್ಲಿ ನೀವು ಪ್ರತಿ ಸಣ್ಣ ಕರೆಂಟ್ನಿಂದ ಗುಣಿಸಿದಾಗ ಫ್ಲಕ್ಸ್ ಅನ್ನು ತೆಗೆದುಕೊಳ್ಳುತ್ತೇನೆ ನಾನು ಅದನ್ನು ಸಲ್ಲಿಸುತ್ತೇನೆ ಮತ್ತು ನಂತರ ಉತ್ತರವನ್ನು ಪಡೆಯುತ್ತೇನೆ ಆದರೆ ಶಕ್ತಿಯ ವಿಧಾನಕ್ಕಿಂತ ಬಳಸಲು ಸುರಕ್ಷಿತವಾಗಿದೆ ಅಲ್ಲಿ b ಯಾವುದೇ ಸಮಯದಲ್ಲಿ ಎಲ್ಲಾ ಪ್ರವಾಹಗಳಿಗೆ ನೀಡಲಾಗುತ್ತದೆ ಮತ್ತು ನೀವು ಪಡೆಯುವ ಉತ್ತರವು ಸರಿಯಾಗಿದೆ